ಪ್ರಾಯೋಗಿಕ ವಿಧಾನದೊಂದಿಗೆ ಸೇವೆಗಳ ಮಾರ್ಕೆಟಿಂಗ್ ಕುರಿತು ಈ ವಿಷಯಕ್ಕೆ ಸೇರ್ಪಡೆಗೊಂಡಿದ್ದಕ್ಕಾಗಿ ಧನ್ಯವಾದಗಳು ನನ್ನ ಹೆಸರು ಡಾ ಬಿಪ್ಲಾಬ್ ದತ್ತಾ ಮತ್ತು ನನ್ನ ಸಂಪರ್ಕ ವಿವರಗಳನ್ನು ಇಲ್ಲಿ ನೀಡಲಾಗಿದೆ ಆದ್ದರಿಂದ ಒಮ್ಮೆ ನಾವು ಕೋರ್ಸ್ ಮೂಲಕ ಹೋಗಿ ನಂತರ ನೀವು ಕೆಲವು ಪ್ರತಿಕ್ರಿಯೆಗಳನ್ನು ನೀಡಲು ಬಯಸಿದರೆ ನಾನುನಿಮ್ಮನ್ನು ಸ್ವಾಗತಿಸುತ್ತೇನೆ ಮತ್ತು ನಂತರ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲು ನಿಮಗೆ ಸಹಾಯ ಮಾಡಲು ನನಗೆ ತುಂಬಾ ಸಂತೋಷವಾಗುತ್ತದೆ ಈ ಅಧ್ಯಾಯದಲ್ಲಿ ನಾವು ಸೇವೆಗಳ ಮಾರ್ಕೆಟಿಂಗ್ ಪರಿಚಯವನ್ನು ನೋಡಲಿದ್ದೇವೆ ಆದ್ದರಿಂದ 3 ವಿಷಯಗಳಿವೆ ಸೇವೆಗಳು ಅಂದರೆ ಏನು ಸರಕುಗಳು ಮತ್ತು ಸೇವೆಗಳ ನಡುವಿನ ವ್ಯತ್ಯಾಸಗಳೇನು ಮತ್ತು ಸೇವೆಗಳ ಪ್ರಕಾರಗಳು ಯಾವವು ಸೇವೆಗಳು ಎಂದರೆ ಇತರರಿಗೆ ಸಹಾಯಕವಾದ ಚಟುವಟಿಕೆಗಳು ಆಗಿವೆ ಉದಾಹರಣೆ ದೂರದಲ್ಲಿರುವ ನಿಮ್ಮ ತಾಯಿಗೆ ನೀವು ಒಂದು ಸಂದೇಶವನ್ನು ಕಳುಹಿಸಬೇಕಾಗಿದೆ ಮತ್ತೆ ನಿಮೆಗೆ ಅಂಚೆ ಸೌಲಭ್ಯ ಹಾಗು ಕೋರಿಯರ ವ್ಯವಸ್ಥೆಯ ಸೌಲಭವಿಲ್ಲ ಆದ್ದರಿಂದ ನಿಮ್ಮ ಮಿತ್ರರೊಬ್ಬರು ಅದನ್ನು ನಿಮಗಾಗಿ ಮಾಡುತ್ತಾರೆ ಅದನ್ನೇ ಸಹಾಯಕವಾದ ಚಟುವಟಿಕೆ ಅನ್ನುತ್ತಾರೆ ಆದ್ದರಿಂದ ಸೇವೆಗಳು ಒಂದು ರೀತಿಯ ಚಟುವಟಿಕೆಗಳು ನಿಮಗೆ ಸಹಾಯ ಮಾಡಲು ಇದನ್ನು ನಡೆಸಲಾಗುತ್ತದೆ ಆದ್ದರಿಂದ ಈ ಉದಾಹರಣೆಯಲ್ಲಿ ಹಣದ ವಿನಿಮಯವಿಲ್ಲ ಇದು ಕೇವಲ ಸಹಾಯ ಆದ್ದರಿಂದ ಸೇವೆಗಳು ಒಂದು ರೀತಿಯ ಚಟುವಟಿಕೆಗಳು ನಿಮಗೆ ಸಹಾಯ ಮಾಡಲು ಇದನ್ನು ನಡೆಸಲಾಗುತ್ತದೆ ಈ ಉದಾಹರಣೆಯಲ್ಲಿ ಹಣದ ವಿನಿಮಯವಿಲ್ಲ ಆದ್ದರಿಂದ ಇದು ಕೇವಲ ಸಹಾಯ ಆಗಿದೆ ಮತ್ತೊಂದೆಡೆ ನಿಮಗೆ ಸಹಾಯ ಮಾಡಲು ವೃತ್ತಿಪರ ಸೇವೆಗಳಿ ದ್ದಲ್ಲಿ ಅವು ಸ್ವಲ್ಪ ಹಣವನ್ನು ವಿಧಿಸುತ್ತವೆ ಅಂತಹ ಸೇವೆಗಳನ್ನು ವೃತ್ತಿಪರ ಸೇವೆಗಳು ಎಂದು ಕರೆಯುತ್ತಾರೆ ಲಾವೆಲೊಕ್ ಮತ್ತು ಗುಮ್ಮೆರ್ಸುನ್ರ ಚರ್ಚೆಯ ಪ್ರಕಾರ ಸೇವೆಗಳು ಒಂದು ರೀತಿಯ ಬಾಡಿಗೆಗಳಿದ್ದಂತೆ ಇದು ಫೋಟೋಕಾಪಿಯಿಂಗ್ ತರಹ ಬಾಡಿಗೆಸರಕುಗಳು ಅಥವಾ ಸ್ಥಳ ಮತ್ತು ಹೋಟೆಲ್ ಕೋಣೆಯ ಜಾಗ ಅಥವಾ ಕಾನೂನು ಸೇವೆಗಳ ತರಹ ಕಾರ್ಮಿಕಪರಿಣಿತಿ ಮ್ಯೂಸಿಯಂ ತರಹ ಭೌತಿಕ ಪರಿಸರ ಅಥವಾ ಟೆಲಿಕಮ್ಯುನಿಕೇಷನ್ ತರಹ ವ್ಯವಸ್ಥೆಗಳು ಮತ್ತು ನೆಟವರ್ಕ ಗಳು ಆಗಿದೆ ಆದ್ದರಿಂದ ಏನಾಗುತ್ತದೆಯೆಂದರೆ ನೀವು ದಾಖಲೆಯನ್ನು ನಕಲಿಸಲು ಹೋದಾಗ ಫೋಟೋಕಾಪಿ ಮಾಡುವವ ನಿಮ್ಮಿಂದ ದಾಖಲೆಯನ್ನು ಪಡೆದು ಯಂತ್ರವನ್ನು ಬಳಿಸಿ ನಕಲಿ ಪ್ರತಿಯನ್ನು ನಿಮಗೆ ಒದಗಿಸುತ್ತಾನೆ ಆದರೆ ನೀವು ಯಂತ್ರದ ಒಡೆಯರಾಗುವುದಿಲ್ಲ ಆದರೆ ನೀವು ದಾಖಲೆಗಳ ನಕಲಿ ಪ್ರತಿ ಪಡೆಯುವವರೆಗೆ ಯಂತ್ರವನ್ನು ಕೆಲವು ನಿಮಿಷಗಳವರೆಗೆ ಬಾಡಿಗೆ ಪಡೆಯುತ್ತೀರಿ ಅದೇ ರೀತಿ ಹೋಟೆಲ್ ಕೋಣೆ ಅಲ್ಲಿಗೆ ವಾಸ ಮಾಡಿದಾಗ ನೀವು ಆ ಕೋಣೆಯ ಮಾಲೀಕರಾಗುವುದಿಲ್ಲ ಮತ್ತೊಂದೆಡೆ ನೀವು ಹೋಟೆಲ್ ನ ಸೇವೆಗಳನ್ನು ಪಡೆಯುತ್ತಿರಿ ಅದೇ ಕೋಣೆಯ ಸ್ಥಳ ಮತ್ತು ಜಾಗ ನಂತರ ಊಹಿಸಿಕೊಳ್ಳಿ ಕಾನೂನು ಸೇವೆಗಳಿಗೆ ವಕೀಲರ ಹತ್ತಿರ ಹೋದಾಗನೀವು ವಕೀಲರ ಮಾಲೀಕರಾಗುವುದಿಲ್ಲ ಆದರೆ ನೀವು ವಕೀಲರು ಕೊಡುವ ಕಾನೂನು ಸೇವೆಗಳಿಗೆ ವೆಚ್ಚ ಭರಿಸುತ್ತೀರಿ ಆದ್ದರಿಂದ ಕಾನೂನು ಕೆಲಸ ಮತ್ತು ಪರಿಣಿತಿ ನೀವು ಬಳಸುವ ಕಾನೂನು ಸೇವೆಗಳ ಒಂದು ಭಾಗಾವಾಗಿರುತ್ತದೆ ಅದೇರೀತಿ ಮ್ಯೂಸೀಯಂನ ಭೌತಿಕ ಪರಿಸರ ನೀವು ಮ್ಯೂಸೀಯಂ ಪ್ರದರ್ಶಿಸಿರುವ ಕುಶಲವಸ್ತುಗಳ ಒಡೆಯರಾಗುವದಿಲ್ಲ ಆದರೆ ನೀವು ಜ್ಞಾನವನ್ನು ಪಡೆಯಲು ಮ್ಯೂಸೀಯಂಗೆಹೋಗುತ್ತೀರಿ ಆದ್ದರಿಂದ ನೀವು ಭೌತಿಕ ಪರಿಸರವನ್ನು ಕೆಲಕಾಲ ಬಾಡಿಗೆಗೆ ಪಡೆಯುತ್ತೀರಿ ಮ್ಯೂಸೀಯಂನಲ್ಲಿ ಕೆಲಕಾಲ ತಿರುಗಾಡಿ ಹೊರಗೆ ಬರುತ್ತೀರಿ ಅದೇ ರೀತಿ ಟೆಲಿಕಮ್ಯುನಿಕೇಷನ್ ನೀವು ಟೆಲಿಕಮ್ಯುನಿಕೇಷನ ಸೇವೆಗಳನ್ನು ಪಡೆಯುತ್ತೀರಿ ಅಲ್ಲಿರುವ ಸಿಸ್ಟಮ್ ಮತ್ತು ನೆಟ್ವರ್ಕ್ಸ್ ಗೆಮಾಲೀಕರಾಗುವುದಿಲ್ಲ ಗೋಪುರಗಳಿಗೆ ಒಡೆಯರಾಗುವುದಿಲ್ಲ ಕಚೇರಿಯ ಹಿಂಭಾಗದ ಕಾರ್ಯಾಚರಣೆಗಳಿಗೆ ಒಡೆಯರಾಗುವುದಿಲ್ಲ ನೀವು ಕೇವಲ ಕೆಲ ಸಮಯ ಅವಧಿಗೆ ಸೇವೆಗಳನ್ನು ಪಡೆಯುತ್ತೀರಿ ಆ ಕೆಲ ಸಮಯ ನೀವು ನಿಜವಾಗಿಯೂ ಟೆಲಿಕಮ್ಯುನಿಕೇಷನ್ ಸೇವೆಗಳನ್ನು ಬಾಡಿಗೆ ಪಡೆಯುತ್ತೀರಿ ಮತ್ತು ಅದರಿಂದ ಲಾಭ ಪಡೆಯುತ್ತೀರಿ ಆದ್ದರಿಂದ ಮೂಲತಃ ಸೇವೆ ಎಂದರೆ ಇತರರಿಗೆ ಸಹಾಯಕವಾದ ಚಟುವಟಿಕೆ ಆಗಿದೆ ಆದ್ದರಿಂದ ಬಾಡಿಗೆ ವಿರುದ್ಧ ಮಾಲೀಕತ್ವದ ಮಾರಾಟದ ಪರಿಣಾಮಗಳೇನೆಂದರೆ ವಸ್ತುಗಳನ್ನುಮಾರಾಟ ಮಾಡುವ ಬದಲು ಬಾಡಿಗೆಗೆ ಕೊಡಬಹುದು ಆದ್ದರಿಂದ ನೀವು ಮೂಲತಃ ಬಾಡಿಗೆಯ ಪರಿಕಲ್ಪನೆಯ ಸಹಾಯ ಪಡೆದು ವಸ್ತುಗಳನ್ನು ಮಾರದೇ ವಸ್ತುಗಳನ್ನು ಕೊಂಡುಕೊಳ್ಳದೇ ಅಥವಾ ಭೌತಿಕ ಪರಿಸರವನ್ನು ಕೊಳ್ಳದೇ ಅದರ ಉಪಯೋಗ ಪಡೆಯುತ್ತೀರಿ ಅದೇ ರೀತಿ ದೊಡ್ಡ ಭೌತಿಕ ಪರಿಸರವನ್ನು ಬಾಡಿಗೆಗೆ ಕೊಡಬಹುದು ಉದಾಹರಣೆಗೆ ದೂರಸಂಪರ್ಕ ಜಾಲ ಮತ್ತು ಅದರ ಭಾಗವನ್ನು ನೀವು ನಿರ್ದಿಷ್ಟ ಸಮಯದವರೆಗೆ ಬಾಡಿಗೆಗೆ ಪಡೆಯಬಹುದು ಉದಾಹರಣೆಗೆ ನೀವು 3 ನಿಮಿಷಗಳ ಕಾಲ ಮೊಬೈಲ್ ಫೋನ್ನಲ್ಲಿ ಯಾರೊಂದಿಗಾದರೂ ಮಾತನಾಡುತ್ತೀರಿ ಆದ್ದರಿಂದ ನೀವು ಮೊಬೈಲ್ ಫೋನ್ ಸೇವೆಗಳು ಮತ್ತು ವ್ಯವಸ್ಥೆಗಳು ಮತ್ತು ನೆಟ್ವರ್ಕ್ ಅನ್ನು 3 ನಿಮಿಷಗಳ ಕಾಲ ಬಳಸುತ್ತಿರುವಿರಿ ಆದ್ದರಿಂದ ನೀವು ಕೆಲವು ರೀತಿಯ ಸೇವೆಯನ್ನು ಪಡೆಯಲು ನೆಟ್ವರ್ಕ್ ಅನ್ನು ಬಳಸಲು ಸಾಧ್ಯವಾಗುತ್ತದೆ ನಂತರ ಗ್ರಾಹಕರು ಸೇವಾ ವಿತರಣೆಯೊಂದಿಗೆ ಹೆಚ್ಚು ನಿಕಟವಾಗಿ ತೊಡಗುತ್ತಾರೆ ಆದ್ದರಿಂದ ಇಲ್ಲಿ ಗ್ರಾಹಕರು ಸೇವಾ ವಿತರಣಾ ವ್ಯಕ್ತಿಯೊಂದಿಗೆ ಬಹಳ ನಿಕಟವಾಗಿ ಸಂಪರ್ಕದಲ್ಲಿದ್ದಾರೆ ನಂತರ ಸಮಯವು ಹೆಚ್ಚಿನ ಸೇವೆಗಳಲ್ಲಿ ಕೇಂದ್ರ ಪಾತ್ರವನ್ನು ವಹಿಸುತ್ತದೆ ಅಂದರೆ ಇದರರ್ಥ ನಿಮಗೆ ಒದಗಿಸಿದ ಸೇವೆಗಳ ಸಮಯದ ಒಂದು ನಿರ್ದಿಷ್ಟ ಭಾಗಕ್ಕೆ ಹೆಚ್ಚಿನ ಸೇವೆಗಳನ್ನು ನಿಮಗೆ ಸ್ವಲ್ಪ ಸಮಯದವರೆಗೆ ಒದಗಿಸಲಾಗುತ್ತದೆ ಗ್ರಾಹಕರ ಆಯ್ಕೆಯ ಮಾನದಂಡಗಳು ಬಾಡಿಗೆಗಳು ಮತ್ತು ಖರೀದಿಗಳ ನಡುವೆ ಭಿನ್ನವಾಗಿರಬಹುದು ಆದ್ದರಿಂದ ಗ್ರಾಹಕರು ಬಾಡಿಗೆ ಮತ್ತು ಖರೀದಿಗಳ ನಡುವೆ ಆಯ್ಕೆ ಮಾಡುತ್ತಾರೆ ಉದಾಹರಣೆಗೆ ಗ್ರಾಹಕರು ಫೋಟೊಕಾಪಿಂಗ್ ಯಂತ್ರವನ್ನು ಖರೀದಿಸಲು ಬಯಸಿದರೆ ಅವರು ಅಗ್ಗದ ಅಥವಾ ಸಾಲಿನ ಮಧ್ಯದ0637 ಒಂದಕ್ಕೆ ಹೋಗುತ್ತಾರೆ ಆದ್ದರಿಂದ ಇದು ಪರಿಗಣನೆಗಳು ಆದರೆ ಮತ್ತೊಂದೆಡೆ ಗ್ರಾಹಕರು ಇದ್ದರೆ ಫೋಟೊಕಾಪಿಂಗ್ ಸೇವೆಗೆ ಹೋಗಲು ಅವನು ಲಭ್ಯವಿರುವ ಅತ್ಯುತ್ತಮ ಫೋಟೊಕಾಪಿಂಗ್ ಸೇವೆಗೆ ಹೋಗುತ್ತಾನೆ ಸರಿ ಆದ್ದರಿಂದ ಅವನು ಯಂತ್ರದ ಬೆಲೆಯ ಬಗ್ಗೆ ಚಿಂತಿಸಬೇಕಾಗಿಲ್ಲ ಆದರೆ ಅವನು ಯಂತ್ರದಿಂದ ಹೊರಬರುವ ಗುಣಮಟ್ಟದ ಬಗ್ಗೆ ಚಿಂತೆ ಮಾಡುತ್ತಾನೆ ಅದೇ ರೀತಿ ಬಾಡಿಗೆ ಸಂಪನ್ಮೂಲ ಹಂಚಿಕೆಗೆ ಅವಕಾಶಗಳನ್ನು ನೀಡುತ್ತದೆ ಆದ್ದರಿಂದ ಉದಾಹರಣೆಗೆ ಎಕ್ಸರೆ ಲ್ಯಾಬ್ ಅಥವಾ ಸಿಟಿ ಸ್ಕ್ಯಾನರ್ ಈಗ ಒಂದು ಆರೋಗ್ಯ ಕೇಂದ್ರ ಅಥವಾ ಒಂದು ಸಣ್ಣ ಆಸ್ಪತ್ರೆ ಅಂತಹ ಯಂತ್ರವನ್ನು ಖರೀದಿಸಲು ಮತ್ತು ಅದನ್ನು ಇರಿಸಿಕೊಳ್ಳಲು ಮತ್ತು ಅದನ್ನು ಸಿಟಿ ಸ್ಕ್ಯಾನಿಂಗ್ ಉದ್ದೇಶಕ್ಕಾಗಿ ಬಳಸಲು ಸಾಧ್ಯವಾಗದಿರಬಹುದು ಆದರೆ ಮತ್ತೊಂದೆಡೆ ಒಂದು ವಿಭಿನ್ನ ಕಂಪನಿಯು ಸಿಟಿ ಸ್ಕ್ಯಾನಿಂಗ್ ಸೌಲಭ್ಯವನ್ನು ಹೊಂದಬಹುದು ಮತ್ತು ಹತ್ತಿರದ 4 ಅಥವಾ 5 ಆಸ್ಪತ್ರೆಗಳಿಗೆ ಸೇವೆಯನ್ನು ಒದಗಿಸಬಹುದು ಮತ್ತು ಅದರಿಂದ ಹಣವನ್ನು ಸಂಪಾದಿಸಬಹುದು ಮತ್ತು ಸಿಟಿ ಸ್ಕ್ಯಾನಿಂಗ್ ಕಂಪನಿಯು ಒದಗಿಸುತ್ತಿರುವ ಸೇವೆಯಿಂದ ಈ 4 5 ಆಸ್ಪತ್ರೆಗಳು ಲಾಭ ಪಡೆಯಬಹುದು ಐಎಸ್ಒ 9000 2005 ರ ಪ್ರಕಾರ ಉತ್ಪನ್ನಗಳ ವರ್ಗೀಕರಣ ಯಾವುವು ಪರಸ್ಪರ ಸಂಬಂಧ ಹೊಂದಿರುವ ಅಥವಾ ಪರಸ್ಪರ ಚಟುವಟಿಕೆಗಳ ಪರಿಣಾಮವಾಗಿ ವ್ಯಾಖ್ಯಾನಿಸಲಾಗಿದೆ ಇದು ಒಳಹರಿವುಗಳನ್ನು ಔಟ್ಪುಟ್ಗಳಾಗಿ ಪರಿವರ್ತಿಸುತ್ತದೆ ಆದ್ದರಿಂದ ಉತ್ಪನ್ನಗಳು ಮೂಲತಃ ಒಂದು ರೀತಿಯ ಚಟುವಟಿಕೆಗಳ ಫಲಿತಾಂಶವಾಗಿದ್ದು ಅದು ಒಳಹರಿವುಗಳನ್ನು ಔಟ್ಪುಟ್ಗಳಾಗಿ ಪರಿವರ್ತಿಸುತ್ತದೆ ಆದ್ದರಿಂದ ಈ ಟೆಂಡರ್ ಉತ್ಪನ್ನಗಳನ್ನು 4 ವಿಧಗಳಾಗಿ ವಿಂಗಡಿಸಬಹುದು ಮೊದಲನೆಯದು ಯಂತ್ರಾಂಶ ಯಾಂತ್ರಿಕ ಭಾಗದಂತೆ ವಿವೇಚನೆಯಿಂದ ಎಣಿಸಬಹುದಾದ ಯಂತ್ರಾಂಶ ಆದ್ದರಿಂದ ನೀವು ಯಾಂತ್ರಿಕ ಭಾಗಗಳ ಸಂಖ್ಯೆಯನ್ನು ಎಣಿಸಬಹುದು ಮತ್ತು ಅದು ವಿವೇಚನೆಯಿಂದ ಎಣಿಸಬಹುದಾದ ಉತ್ಪನ್ನವಾಗುತ್ತದೆ ಮತ್ತೊಂದೆಡೆ ಸಾಫ್ಟ್ವೇರ್software ಮೂಲತಃ ಕೆಲವು ರೀತಿಯ ಮಾಹಿತಿಯಾಗಿದೆ ಆದ್ದರಿಂದ ಕಂಪ್ಯೂಟರ್ ಪ್ರೋಗ್ರಾಂ ಅಥವಾ ನಿಘಂಟು ಅಥವಾ ಇತರ ಕೆಲವು ರೀತಿಯ ಪ್ರೋಗ್ರಾಂಗಳು ಅಥವಾ ಕ್ರಮಾವಳಿಗಳು ಇವೆಲ್ಲವೂ ಕೆಲವು ರೀತಿಯ ಮಾಹಿತಿ ಮತ್ತು ಈ ರೀತಿಯ ಮಾಹಿತಿಯನ್ನು ಸಾಫ್ಟ್ವೇರ್ ಎಂದು ಕರೆಯಲಾಗುತ್ತದೆ ನಂತರ ಸಂಸ್ಕರಿಸಿದ ವಸ್ತುಗಳು ಇವೆ ಅವುಗಳು ನಿರಂತರವಾಗಿ ಎರೆಗಳಂತೆ ಎಣಿಸಬಲ್ಲವು ಈಗ ಲೂಬ್ರಿಕಂಟ್ಗಳು ಸಂಸ್ಕರಿಸಿದ ವಸ್ತುಗಳು ಮತ್ತು 4 ಲೀಟರ್ ಪೆಟ್ರೋಲ್ ಇರಬಹುದು 4 1 ಲೀಟರ್ ಪೆಟ್ರೋಲ್ಇರಬಹುದು 4 15 ಲೀಟರ್ ಪೆಟ್ರೋಲ್ ಇರಬಹುದು ಎಂಬ ಅರ್ಥದಲ್ಲಿ ಅವು ನಿರಂತರವಾಗಿ ಎಣಿಸಲ್ಪಡುತ್ತವೆ ಆದ್ದರಿಂದ ಇವು ನಿರಂತರವಾಗಿ ಎಣಿಸಬಹುದಾದ ಕಾರ್ಯಕ್ರಮಗಳಾಗಿವೆ ತದನಂತರ ಅಸ್ಪಷ್ಟವಾದ ಸೇವೆಗಳಿವೆ ಆದ್ದರಿಂದ ಹಾರ್ಡ್ವೇರ್ ಅಥವಾ ಪ್ರಕ್ರಿಯೆ ಸಾಮಗ್ರಿಗಳಂತಹ ಎಲ್ಲವನ್ನು ಸ್ಪರ್ಶಿಸಬಹುದು ಮಾಹಿತಿಯಂತಹ ಸ್ಪರ್ಶವಾಗದಂತಹ ಸ್ಪಷ್ಟವಾದ ಸಾಫ್ಟ್ವೇರ್ ಇದೆ ಆದರೆ ಆ ಮಾಹಿತಿ ಮತ್ತು ಸೇವೆಗಳನ್ನು ಅಮೂರ್ತ ಎಂದು ನೀವು ಓದಬಹುದು ಆದ್ದರಿಂದ ಸಾಫ್ಟ್ವೇರ್ ಸಹ ಭಾಗಶಃ ಅಮೂರ್ತವಾಗಿದೆ ಮತ್ತು ನಂತರ ಸೇವೆಗಳು ಎಲ್ಲಾ ಅಮೂರ್ತ ಸೇವೆಗಳಾಗಿವೆ ಉದಾಹರಣೆಗಳು ಸಾರಿಗೆ ಸೇವೆ ಇದು ಚಲಿಸುತ್ತಿವೆ ಒಂದು ಸ್ಥಳದಿಂದ ಇನ್ನೊಂದಕ್ಕೆ ಹೋಗುತ್ತವೆ ಇದರಿಂದಾಗಿ ಸೇವೆಯು ಅಮೂರ್ತವಾಗಿರುತ್ತದೆ ಅದೇ ರೀತಿ ಸಾಫ್ಟ್ವೇರ್ ಸಹ ಅಮೂರ್ತ ಆದ್ದರಿಂದ ನಾವು ಸೇವೆಯ ಭಾಗವಾಗಿ ಕೆಲವೊಮ್ಮೆ1011 ಸೇರಿಸುತ್ತೇವೆ ಆದ್ದರಿಂದ ಇವುಗಳು ಸೇವೆಗಳು ಮತ್ತು ಹಾರ್ಡ್ವೇರ್ ಮತ್ತು ಸಂಸ್ಕರಿಸಿದ ವಸ್ತುಗಳು ಇರುವುದರಿಂದ ಉತ್ಪನ್ನಗಳನ್ನು ಈ 4 ಪ್ರಕಾರಗಳಾಗಿ ವಿಂಗಡಿಸಬಹುದು ನಂತರ ನಾವು ಸೇವೆಗಳ ವ್ಯಾಖ್ಯಾನಕ್ಕೆ ಬರುತ್ತೇವೆ ಐಎಸ್ಒ 5127 2001 ರ ಪ್ರಕಾರ ಸೇವೆಗಳನ್ನು ಗ್ರಾಹಕರ ಅಗತ್ಯತೆಗಳನ್ನು ಪೂರೈಸಲು ಸರಬರಾಜುದಾರ ಮತ್ತು ಗ್ರಾಹಕರ ನಡುವಿನ ಅಂತರಸಂಪರ್ಕದಲ್ಲಿನ ಚಟುವಟಿಕೆಗಳಿಂದ ಮತ್ತು ಸರಬರಾಜುದಾರರ ಮತ್ತು ಗ್ರಾಹಕರ ಆಂತರಿಕ ಚಟುವಟಿಕೆಗಳಿಂದ ಉತ್ಪತ್ತಿಯಾದ ಫಲಿತಾಂಶಗಳು ಎಂದು ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ ಸೇವೆಗಳು ಮೂಲತಃ ಗ್ರಾಹಕರು ಮತ್ತು ಸೇವಾ ಪೂರೈಕೆದಾರರು ಸಂವಹನ ನಡೆಸುವ ಚಟುವಟಿಕೆಗಳು ಮತ್ತು ಸಂವಹನ ನಡೆಸುವವರು ಫಲಿತಾಂಶಗಳನ್ನು ಉತ್ಪಾದಿಸುತ್ತಾರೆ ಮತ್ತು ಆ ಫಲಿತಾಂಶಗಳನ್ನು ಸೇವೆಗಳು ಎಂದು ಕರೆಯಲಾಗುತ್ತದೆ ಈಗ ಕೆಲವು ಬ್ಯಾಕ್ ಆಫೀಸ್ ರೀತಿಯ ಸೇವೆಗಳು ಇರಬಹುದು ಅಲ್ಲಿ ಬ್ಯಾಕ್ ಆಫೀಸ್ ಒದಗಿಸುವ ಕೆಲವು ರೀತಿಯ ಸಹಾಯಗಳಿವೆ ಫಲಿತಾಂಶಗಳನ್ನು ಉತ್ಪಾದಿಸುವಲ್ಲಿ ಇವು ಸರಬರಾಜುದಾರರ ಆಂತರಿಕ ಚಟುವಟಿಕೆಗಳು ಮತ್ತು ಗ್ರಾಹಕರ ಅಗತ್ಯತೆಗಳನ್ನು ಪೂರೈಸುವ ಸಲುವಾಗಿ ಈ ಎಲ್ಲಾ ಚಟುವಟಿಕೆಗಳನ್ನು ರಚಿಸಲಾಗಿದೆ ಆದ್ದರಿಂದ ಸರಳ ಕ್ಷೌರ ಒಂದು ಉದಾಹರಣೆಯಾಗಿದೆ ಆದ್ದರಿಂದ ನೀವು ಕೂದಲು ಕತ್ತರಿಸಲು ಹೋದಾಗ ನೀವು ಮತ್ತು ಕ್ಷೌರಿಕರು ಪರಸ್ಪರ ಸಂವಹನ ನಡೆಸುತ್ತಿರುತ್ತೀರಿ ಮತ್ತು ಆದ್ದರಿಂದ ನೀವು ಪೂರೈಕೆದಾರ ಮತ್ತು ಗ್ರಾಹಕರ ನಡುವಿನ ಇಂಟರ್ಫೇಸ್ನಲ್ಲಿನ ಚಟುವಟಿಕೆಗಳನ್ನು ಮತ್ತು ಪೂರೈಕೆದಾರರ ಆಂತರಿಕ ಚಟುವಟಿಕೆಗಳಿಂದ ಜ್ಯಾಕ್ ಅಪ್ ಸೇವೆಗಳನ್ನು ಪಡೆಯುತ್ತಿರುವಿರಿ ಸೇವಾ ಪೂರೈಕೆದಾರರಿಂದ ಸೇವೆ ಮತ್ತು ಇವುಗಳೆಲ್ಲವೂ ಗ್ರಾಹಕರ ಅಗತ್ಯಗಳನ್ನು ಪೂರೈಸಲು ಮಾಡಲಾಗುತ್ತದೆ ಆದ್ದರಿಂದ 1977 ರಲ್ಲಿ ಶೋಸ್ಟಾಕ್ ನೀಡಿದ ಸರಕು ಮತ್ತು ಸೇವೆಗಳ ನಡುವಿನ ವ್ಯತ್ಯಾಸಗಳಿಗೆ ಈಗ ಬರೋಣ ಆದ್ದರಿಂದ ನೀವು ಈಗ ಉಪ್ಪಿನಿಂದ ಶಾಲೆಗೆ ನಿರಂತರವಾಗಿ ಹರಿಯುವ ರೇಖೆಯನ್ನು ನೀವು ಇಲ್ಲಿ ನೋಡುತ್ತೀರಿ ಆದ್ದರಿಂದ ಇದು ನಿರಂತರವಾಗಿದೆ ಮತ್ತು ಈ ನಿರಂತರತೆಯಲ್ಲಿ ಎಡಭಾಗವು ಉತ್ಪನ್ನ ಕೇಂದ್ರಿತ ಅಥವಾ ಸ್ಪಷ್ಟವಾದ ನಿರಂತರವಾಗಿದೆ ಆದರೆ ಬಲಭಾಗವು ಉತ್ಪನ್ನದ ಹೆಚ್ಚಿನ ಗ್ರಾಹಕ ಒಳಗೊಳ್ಳುವಿಕೆ ಅಮೂರ್ತ ಅಥವಾ ಸೇವಾ ಕೇಂದ್ರಿತ ರೀತಿಯಾಗಿದೆ ಆದ್ದರಿಂದ ಇವು ಮೂರ್ತಿಕ ಉತ್ಪನ್ನಗಳು ಅಥವಾ ಪದಾರ್ಥಗಳು ಉಪ್ಪು ತಂಪು ಪಾನೀಯ ಡಿಟರ್ಜೆಂಟ್ ಆಟೋಮೊಬೈಲ್ ಸೌಂದರ್ಯವರ್ಧಕಗಳು ಮುಂತಾದವು ಸ್ಪಷ್ಟವಾದ ಉತ್ಪನ್ನಗಳಾಗಿವೆ ತದನಂತರ ನೀವು ಹೋಟೆಲ್ ವಿಮಾನಯಾನ ಕ್ಲಿನಿಕ್ ಬ್ಯಾಂಕ್ ಅಥವಾ ಶಾಲೆಯಂತಹ ಅಮೂರ್ತ ಉತ್ಪನ್ನವನ್ನು ಹೊಂದಿದ್ದೀರಿ ಇವುಗಳು ಅಮೂರ್ತ ಉತ್ಪನ್ನಗಳಾಗಿವೆ ಆದ್ದರಿಂದ ಇವುಗಳು ಸೇವಾ ವಿಧಾನಗಳಾಗಿವೆ ಮತ್ತು ಸ್ಪಷ್ಟವಾದ ಕೊನೆಯಲ್ಲಿ ಆ ಉತ್ಪನ್ನಗಳ ಉತ್ಪಾದನೆಯಲ್ಲಿ ಕಡಿಮೆ ಗ್ರಾಹಕರ ಒಳಗೊಳ್ಳುವಿಕೆ ಇರುತ್ತದೆ ಉದಾಹರಣೆಗೆ ಗ್ರಾಹಕರು ಉಪ್ಪು ಉತ್ಪಾದನೆಯಲ್ಲಿ ಅಥವಾ ತಂಪು ಪಾನೀಯ ಉತ್ಪಾದನೆಯಲ್ಲಿ ಭಾಗಿಯಾಗುವುದಿಲ್ಲ ಆದರೆ ಮತ್ತೊಂದೆಡೆ ನೀವು ಬ್ಯಾಂಕ್ ಅಥವಾ ಕ್ಲಿನಿಕ್ ಅಥವಾ ಶಾಲೆಯ ಕಾರ್ಯವಿಧಾನಗಳಲ್ಲಿ ತೊಡಗಿಸಿಕೊಳ್ಳುವ ಗ್ರಾಹಕರನ್ನು ಹೊಂದಿದ್ದೀರಿ ಮತ್ತು ಗ್ರಾಹಕರ ಉಪಸ್ಥಿತಿಯಿಲ್ಲದೆ ಈ ಸೇವೆಗಳನ್ನು ತಲುಪಿಸಲು ಸಾಧ್ಯವಿಲ್ಲ ಆದ್ದರಿಂದ ಯಾವುದೇ ಉತ್ಪನ್ನವು ವಾಸ್ತವವಾಗಿ ಕೆಲವು ಸೇವೆ ಮತ್ತು ಘಟಕ ಮತ್ತು ಕೆಲವು ಉತ್ಪನ್ನ ಘಟಕಗಳನ್ನು ಹೊಂದಿರುತ್ತದೆ ಉದಾಹರಣೆಗೆ ಹೋಟೆಲ್ ಇದು ಮೂಲಸೌಕರ್ಯ ಸೌಲಭ್ಯಗಳನ್ನು ಉತ್ಪನ್ನ ಘಟಕ ಅಥವಾ ಸರಕುಗಳ ಘಟಕವಾಗಿ ಹೊಂದಿದೆ ಮತ್ತು ನಂತರ ಒದಗಿಸಲಾದ ಸೇವೆಗಳಿವೆ ಅದೇರೀತಿ ವಿಮಾನಯಾನದಲ್ಲಿ ವಿಮಾನ ಭೌತಿಕ ಸೌಕರ್ಯ ಕೊಡುವುದುವಿಮಾನಯಾನದಲ್ಲಿ ಕೊಡುವ ಆಹಾರವು ಒಂದು ವಸ್ತು ಆದರೆ ವಿಮಾನಯಾನ ಮುಖ್ಯವಾಗಿ ಒಂದು ಸಾರಿಗೆ ಸೇವೆ ನಿಮ್ಮನ್ನು ಒಂದು ಸ್ಥಳದಿಂದ ಮತ್ತೊಂದೆಡೆ ಸಾಗಿಸುತ್ತದೆ ಈ ನಿರಂತರತೆಯ ಮಧ್ಯದಲ್ಲಿ ಫಾಸ್ಟ್ ಫುಡ್ ಔಟ್ಲೆಟ್ ನಂತಹ ಸೇವೆಗಳಿವೆ ಈಗ ನಿಮಗೆ ಒದಗಿಸಲಾಗಿರುವ ಈ ತ್ವರಿತ ಆಹಾರವು ಒಂದು ರೀತಿಯ ಉತ್ಪನ್ನವಾಗಿದೆ ಆದರೆ ಈ ತ್ವರಿತ ಆಹಾರದ ಔಟ್ ಲೆಟ್ ನಿಮಗಾಗಿ ಆಹಾರವನ್ನು ಸಿದ್ಧಪಡಿಸುತ್ತದೆ ಮತ್ತು ನಂತರ ಅದನ್ನು ನಿಮಗೆ ಒದಗಿಸುತ್ತದೆ ಉತ್ಪನ್ನದ ಈ ಭಾಗವನ್ನು ಸೇವೆ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇಲ್ಲಿ ನಾವು ವಿವಿಧ ರೀತಿಯ ಸೇವೆಗಳು ಯಾವುವು ಎಂಬುದನ್ನು ನೋಡುತ್ತೇವೆ ಆದ್ದರಿಂದ ಅವರು 1943 ರಲ್ಲಿ ಬರೆದ ಮಾಸ್ಲೋವ್ ಅವರ ಅಗತ್ಯಗಳ ಶ್ರೇಣಿಯನ್ನು ನಾವು ಹೊಂದಿದ್ದೇವೆ ಅವರು 5 ಬಗೆಯ ಅಗತ್ಯಗಳ ಬಗ್ಗೆ ಮಾತನಾಡಿದ್ದಾರೆ ಆದ್ದರಿಂದ ಈ ರೀತಿಯ ಅಗತ್ಯಗಳು ನಮ್ಮಲ್ಲಿ ಹೆಚ್ಚಿನವರು ಹೊಂದಿರುವ ದೈಹಿಕ ಅಗತ್ಯಗಳು ಅಥವಾ ನಾವೆಲ್ಲರೂ ಈ ಅಗತ್ಯಗಳನ್ನು ಹೊಂದಿದ್ದೇವೆ ಇವು ಉಸಿರಾಟ ಆಹಾರ ನೀರು ಆಶ್ರಯ ಬಟ್ಟೆ ನಿದ್ರೆ ಇತ್ಯಾದಿಗಳ ಅಗತ್ಯತೆಗಳು ನಂತರ ಆರೋಗ್ಯ ಉದ್ಯೋಗ ಆಸ್ತಿ ಕುಟುಂಬ ಮತ್ತು ಸಾಮಾಜಿಕ ಸ್ಥಿರತೆಯಂತಹ ಸುರಕ್ಷತೆ ಮತ್ತು ಸುರಕ್ಷತೆಯ ಅಗತ್ಯಗಳನ್ನು ನಾವು ಹೊಂದಿದ್ದೇವೆ ನಂತರ ನಮಗೆ ಪ್ರೀತಿಯ ಅವಶ್ಯಕತೆ ಮತ್ತು ಸೇರಿದೆ ಆದ್ದರಿಂದ ಅದು ಸ್ನೇಹ ಕುಟುಂಬ ಅನ್ಯೋನ್ಯತೆ ಸಂಪರ್ಕದ ಪ್ರಜ್ಞೆ ಇತ್ಯಾದಿಗಳನ್ನು ಒಳಗೊಂಡಿರುತ್ತದೆ ನಂತರ ನಮಗೆ ಆತ್ಮವಿಶ್ವಾಸದ ಅಗತ್ಯತೆಗಳು ಆತ್ಮವಿಶ್ವಾಸ ಸಾಧನೆ ಇತರರ ಗೌರವದ ಅಗತ್ಯ ಇದೆ ಮತ್ತು ಅನನ್ಯ ವ್ಯಕ್ತಿಯಾಗುವ ಅವಶ್ಯಕತೆಯಿದೆ ಮತ್ತು ಕೊನೆಯದಾಗಿ ನಮಗೆ ನೈತಿಕತೆ ಸೃಜನಶೀಲತೆ ಸ್ವಾಭಾವಿಕತೆ ಸ್ವೀಕಾರ ಅನುಭವ ಉದ್ದೇಶ ಅರ್ಥ ಮತ್ತು ಆಂತರಿಕ ಸಾಮರ್ಥ್ಯಗಳಾದ ಸ್ವಯಂ ವಾಸ್ತವೀಕರಣದ ಅಗತ್ಯಗಳಿವೆ ಆದ್ದರಿಂದ ಅಗತ್ಯತೆಗಳ ಕ್ರಮಾನುಗತದಲ್ಲಿ ಮಾಸ್ಲೋವ್ ಮಾತನಾಡಿದ ವಿವಿಧ ರೀತಿಯ ಅಗತ್ಯತೆಗಳು ಇವು ಆದ್ದರಿಂದ ಅಗತ್ಯಗಳ ಈ ಶ್ರೇಣಿಯನ್ನು ಆಧರಿಸಿದ ಸೇವೆಗಳು ಯಾವುವು ಆದ್ದರಿಂದ ಶಾರೀರಿಕ ಅಗತ್ಯತೆಗಳಿವೆ ಆದ್ದರಿಂದ ಈ ಶಾರೀರಿಕ ಅಗತ್ಯಗಳನ್ನು ಪೂರೈಸುವವರು ನಮ್ಮಲ್ಲಿ ರಿಯಲ್ ಎಸ್ಟೇಟ್ ಸೇವೆಯನ್ನು ಹೊಂದಿದ್ದು ಅದು ಗ್ರಾಹಕರಿಗೆ ರಿಯಲ್ ಎಸ್ಟೇಟ್ ಉತ್ಪನ್ನಗಳನ್ನು ಮಾರಾಟ ಮಾಡುವ ಸೇವೆಯಾಗಿದೆ ನಂತರ ನಾವು ಗ್ರಾಹಕರಿಗೆ ಆಹಾರವನ್ನು ಒದಗಿಸುವ ರೆಸ್ಟೋರೆಂಟ್ ಸೇವೆಯನ್ನು ಹೊಂದಿದ್ದೇವೆ ಅಥವಾ ಗ್ರಾಹಕರಿಗೆ ವಿಶ್ರಾಂತಿ ಮತ್ತು ಉಪಾಹಾರವನ್ನು ಒದಗಿಸುವ ಹೋಟೆಲ್ ಸೇವೆಯನ್ನು ಹೊಂದಿದ್ದೇವೆ ಆದ್ದರಿಂದ ಇವು ಗ್ರಾಹಕರ ದೈಹಿಕ ಅಗತ್ಯಗಳನ್ನು ಪೂರೈಸುತ್ತವೆ ನಂತರ ಸುರಕ್ಷತೆ ಮತ್ತು ಸುರಕ್ಷತೆಯ ಅಗತ್ಯತೆಗಳಿವೆ ಆದ್ದರಿಂದ ಗ್ರಾಹಕರ ಸುರಕ್ಷತೆ ಮತ್ತು ಸುರಕ್ಷತೆಯ ಅಗತ್ಯಗಳನ್ನು ಪೂರೈಸುವ ಸುರಕ್ಷತೆ ಮತ್ತು ಸುರಕ್ಷತೆಯ ಅಗತ್ಯಗಳನ್ನು ಒದಗಿಸುವ ಭದ್ರತಾ ಸೇವೆ ಅಥವಾ ಬ್ಯಾಂಕಿಂಗ್ ಸೇವೆ ನಂತರ ದೂರಸಂಪರ್ಕ ಸೇವೆ ಡೇಟಿಂಗ್ಮತ್ತು ಮದುವೆ ಸೇವೆ ಮತ್ತು ಕ್ಲಬ್ಗಳು ಮತ್ತು ಸಂಘಗಳು ಬರುತ್ತವೆ ಆದ್ದರಿಂದ ಈ ರೀತಿಯ ಸೇವೆಗಳು ಗ್ರಾಹಕರ ಪ್ರೀತಿ ಮತ್ತು ಗುಂಪಿನ ಒಳಗೊಳ್ಳುವಿಕೆಯ ಅಗತ್ಯಗಳನ್ನು ಪೂರೈಸುತ್ತವೆ ನಂತರ ಗ್ರಾಹಕರ ಸ್ವಾಭಿಮಾನದ ಅಗತ್ಯಗಳನ್ನು ಪೂರೈಸುವ ಸ್ವಾಭಿಮಾನದ ಅಗತ್ಯಗಳನ್ನು ಒದಗಿಸುವ ಐಷಾರಾಮಿ ಸೇವೆಗಳಿವೆ ತದನಂತರ ನಾವು ಶಿಕ್ಷಣ ಸೇವೆ ಯೋಗ ಸೇವೆ ಇತ್ಯಾದಿಗಳನ್ನು ಹೊಂದಿದ್ದೇವೆ ಅದು ಸ್ವಯಂ ವಾಸ್ತವಿಕ ಅಗತ್ಯಗಳನ್ನು ಒದಗಿಸುತ್ತದೆ ಇದು ಗ್ರಾಹಕರ ಸ್ವಯಂ ವಾಸ್ತವಿಕ ಅಗತ್ಯಗಳನ್ನು ಪೂರೈಸುವ ಸೇವೆಯನ್ನು ಒದಗಿಸುತ್ತದೆ ಆದ್ದರಿಂದ ಮಾಸ್ಲೋವ್ ಅವರಂತೆಯೇ ವಿವಿಧ ರೀತಿಯ ಸೇವೆಗಳು ಮತ್ತೆ 1991 ರಲ್ಲಿ ಮಾನವ ಅಗತ್ಯಗಳನ್ನು 9 ಮೂಲಭೂತ ಅಗತ್ಯಗಳಾಗಿ ವರ್ಗೀಕರಿಸಿದ ಮ್ಯಾನ್ಫ್ರೆಡ್ ಮ್ಯಾಕ್ಸ್ ನೀಫ್ ಇದ್ದಾರೆ ಆದ್ದರಿಂದ ಇವುಗಳು ಜೀವನಾಧಾರದ ರಕ್ಷಣೆಯ ಅಗತ್ಯತೆ ವಾತ್ಸಲ್ಯ ತಿಳುವಳಿಕೆ ಭಾಗವಹಿಸುವಿಕೆ ವಿರಾಮ ಸೃಷ್ಟಿ ಗುರುತು ಮತ್ತು ಸ್ವಾತಂತ್ರ್ಯದ ಅಗತ್ಯತೆ ಆದ್ದರಿಂದ ಈ 9 ರೀತಿಯ ಅಗತ್ಯತೆಗಳಿವೆ ಇವುಗಳ ಬಗ್ಗೆ ಮಾತನಾಡಲಾಗಿದೆ ಇವನ್ನು ಮ್ಯಾನ್ಫ್ರೆಡ್ ಮ್ಯಾಕ್ಸ್ ನೀಫ್ ಬರೆದಿದ್ದಾರೆ ಆದ್ದರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯವು ಜೀವನಾಧಾರದ ಗುಣಗಳಾಗಿವೆ ಜೀವನಾಧಾರಕ್ಕಾಗಿ ಒಬ್ಬರಿಗೆ ಆಹಾರ ಆಶ್ರಯ ಮತ್ತು ಕೆಲಸದ ಅಗತ್ಯವಿರುತ್ತದೆ ಜೀವನಾಧಾರಕ್ಕೆ ಒಬ್ಬರು ಅಗತ್ಯವಿರುವ ವಿಷಯಗಳು ಇವು ನಂತರ ತೆಗೆದುಕೊಳ್ಳಬೇಕಾದ ಆಹಾರ ಬಟ್ಟೆ ವಿಶ್ರಾಂತಿ ಮತ್ತು ಕೆಲಸ ಇವು ಜೀವನಾಧಾರ ಅಗತ್ಯಗಳನ್ನು ಪೂರೈಸುವ ಕ್ರಿಯೆಗಳು ಮತ್ತು ಈ ಅಗತ್ಯವನ್ನು ಪೂರೈಸಲು ಅಗತ್ಯವಿರುವ ಸಂವಾದಾತ್ಮಕ ಕ್ರಿಯೆಗಳೆ ಜೀವಂತ ವಾತಾವರಣ ಮತ್ತು ಸಾಮಾಜಿಕ ಭದ್ರತೆ ಮತ್ತು ಅಗತ್ಯವಿರುವ ಸೇವೆಗಳು ಆಹಾರ ಆರೋಗ್ಯ ರಕ್ಷಣೆ ಚಿಲ್ಲರೆ ವ್ಯಾಪಾರ ಮತ್ತು ಪೂರೈಕೆ ಸೇವೆಗಳು ಆದ್ದರಿಂದ ಈ ರೀತಿಯ ಸೇವೆಗಳು ಜನರ ಜೀವನಾಧಾರದ ಅಗತ್ಯವನ್ನು ಪೂರೈಸುತ್ತವೆ ನಂತರ ರಕ್ಷಣೆಯ ಅವಶ್ಯಕತೆಯಿದೆ ಆದ್ದರಿಂದ ರಕ್ಷಣೆಗೆ ಆರೈಕೆ ಹೊಂದಿಕೊಳ್ಳುವಿಕೆ ಸ್ವಾಯತ್ತತೆ ಇತ್ಯಾದಿಗಳಿಗೆ ಗುಣಗಳು ಬೇಕಾಗುತ್ತವೆ ಮತ್ತು ಸಾಮಾಜಿಕ ಭದ್ರತೆ ಆರೋಗ್ಯ ವ್ಯವಸ್ಥೆಗಳು ಮತ್ತು ರಕ್ಷಣೆಯ ಅಗತ್ಯವನ್ನು ಪೂರೈಸುವ ಅಗತ್ಯವಾದ ಕೆಲಸಗಳಾಗಿವೆ ಅಗತ್ಯವಿರುವ ಕ್ರಮವೆಂದರೆ ಸಹಕಾರ ಯೋಜನೆ ಕಾಳಜಿ ವಹಿಸುವುದು ಅಥವಾ ಸಹಾಯ ಮಾಡುವುದು ಸಂವಹನ ಸೆಟ್ಟಿಂಗ್ ಸಾಮಾಜಿಕ ಪರಿಸರ ವಾಸಸ್ಥಾನ ಇತ್ಯಾದಿ ಮತ್ತು ಸೇವೆಗಳ ಪ್ರಕಾರಗಳು ವಸತಿ ಬಟ್ಟೆ ಭದ್ರತೆ ಸುರಕ್ಷತಾ ನಿರ್ವಹಣೆ ಮತ್ತು ವಿಮಾ ಸೇವೆಗಳು ಆಗಿವೆ ಆದ್ದರಿಂದ ಈ ರೀತಿಯ ಸೇವೆಗಳು ಗ್ರಾಹಕರ ವಾತ್ಸಲ್ಯದ ರಕ್ಷಣೆಯ ಅಗತ್ಯವನ್ನು ಪೂರೈಸುತ್ತವೆ ಈ ಅಗತ್ಯವನ್ನು ವಿಶ್ರಾಂತಿ ಗೌರವದ ಅವಶ್ಯಕತೆ ಹಾಸ್ಯಪ್ರಜ್ಞೆ ಔದಾರ್ಯ ಇಂದ್ರಿಯತೆ ಇತ್ಯಾದಿಗಳಾಗಿ ವ್ಯಕ್ತಪಡಿಸಲಾಗುತ್ತದೆ ಹೊಂದಿರಬೇಕಾದ ವಿಷಯಗಳು ಸ್ನೇಹ ಕುಟುಂಬ ಪ್ರಕೃತಿಯೊಂದಿಗಿನ ಸಂಬಂಧ ಇತ್ಯಾದಿ ಕ್ರಿಯೆಗಳು ಹಂಚಿಕೊಳ್ಳುವುದು ಕಾಳಜಿ ವಹಿಸುವುದು ನಗುವುದು ಭಾವನೆಗಳನ್ನು ವ್ಯಕ್ತಪಡಿಸುವುದು ಇವುಗಳು ಕ್ರಿಯೆಗಳು ಸಂವಾದಾತ್ಮಕ ಸೆಟ್ಟಿಂಗ್ಗಳು ಒಗ್ಗಟ್ಟಿನ ಗೌಪ್ಯತೆ ನಿಕಟ ಸ್ಥಳಗಳಾಗಿವೆ ಆದ್ದರಿಂದ ಇವು ಸಂವಾದಾತ್ಮಕ ಸೆಟ್ಟಿಂಗ್ಗಳು ಮತ್ತು ಸೇವೆಗಳ ಪ್ರಕಾರಗಳಾಗಿವೆ ಪ್ರೀತಿಯ ಅವಶ್ಯಕತೆ ಸ್ನೇಹ ಡೇಟಿಂಗ್ ಮದುವೆ ಮತ್ತು ಉಡುಗೊರೆ ಸೇವೆಗಳಾಗಿವೆ ನಂತರ ತಿಳುವಳಿಕೆಯ ಅವಶ್ಯಕತೆ ಆದ್ದರಿಂದ ಇಲ್ಲಿ ಗುಣಗಳು ವಿಮರ್ಶಾತ್ಮಕ ಸಾಮರ್ಥ್ಯ ಕುತೂಹಲ ಮತ್ತು ಅಂತಃಪ್ರಜ್ಞೆ ಮತ್ತು ಹೊಂದಿರಬೇಕಾದ ವಿಷಯಗಳು ಉದಾಹರಣೆಗಳಾಗಿ ಸಾಹಿತ್ಯ ಶಿಕ್ಷಕರು ನೀತಿಗಳು ಶೈಕ್ಷಣಿಕ ಕಾರ್ಯಕ್ರಮಗಳು ಆದ್ದರಿಂದ ಇವುಗಳನ್ನು ಅರ್ಥಮಾಡಿಕೊಳ್ಳುವ ಅವಶ್ಯಕತೆಯಿದೆ ಕಾರ್ಯವನ್ನು ವಿಶ್ಲೇಷಿಸಲಾಗುತ್ತದೆ ಧ್ಯಾನ ಮಾಡಲು ಮತ್ತು ತನಿಖೆ ಮಾಡಲು ಅಧ್ಯಯನ ಮಾಡಲು ಮತ್ತು ಸಂವಹನ ಸೆಟ್ಟಿಂಗ್ಗಳು ಶಾಲೆಗಳು ಕುಟುಂಬಗಳು ವಿಶ್ವವಿದ್ಯಾಲಯಗಳು ಸಮುದಾಯಗಳು ಇತ್ಯಾದಿಗಳ ಮೂಲಕ ಜನರು ತಿಳುವಳಿಕೆಯ ಅಗತ್ಯವನ್ನು ಪೂರೈಸುತ್ತಾರೆ ಅದೇ ರೀತಿ ತಿಳುವಳಿಕೆಯ ಅಗತ್ಯವನ್ನು ಪೂರೈಸಲು ಅಗತ್ಯವಾದ ಸೇವೆಗಳು ಶಿಕ್ಷಣ ತನಿಖೆ ಮತ್ತು ಧ್ಯಾನ ಸೇವೆಗಳು ನಂತರ ಭಾಗವಹಿಸುವಿಕೆಯ ಅವಶ್ಯಕತೆಯಿದೆ ಆದ್ದರಿಂದ ಇದಕ್ಕಾಗಿ ಗುಣಗಳು ಗ್ರಹಿಸುವಿಕೆ ಸಮರ್ಪಣೆ ಹಾಸ್ಯ ಪ್ರಜ್ಞೆ ಈ ಗುಣಗಳು ವ್ಯಕ್ತಿಯ ಭಾಗವಹಿಸುವಿಕೆಯ ಅಗತ್ಯವನ್ನು ಪೂರೈಸಲು ಇರಬೇಕು ಜವಾಬ್ದಾರಿಗಳು ಕರ್ತವ್ಯಗಳು ಕೆಲಸ ಹಕ್ಕುಗಳು ಇತ್ಯಾದಿಗಳು ಅಗತ್ಯವಾದ ವಿಷಯಗಳು ಆಗಿವೆ ಸಹಕಾರ ಭಿನ್ನಾಭಿಪ್ರಾಯ ಅಭಿವ್ಯಕ್ತಿ ಅಭಿಪ್ರಾಯಗಳು ಇತ್ಯಾದಿಗಳು ಅಗತ್ಯವಾದ ಕಾರ್ಯಗಳು ಆಗಿವೆ ಸಂವಹನ ವ್ಯವಸ್ಥೆಗಳು ಸಂಘಗಳು ಪಕ್ಷಗಳು ಚರ್ಚುಗಳು ನೆರೆಹೊರೆಗಳು ಇತ್ಯಾದಿ ಮತ್ತು ಸೇವೆಗಳ ಪ್ರಕಾರಗಳು ವ್ಯಾಪಾರ ಸಮ್ಮೇಳನ ಸಂವಹನ ಮತ್ತು ಪ್ರಯಾಣ ಸೇವೆಗಳು ಆಗಿವೆ ಆದ್ದರಿಂದ ಇವುಗಳು ಭಾಗವಹಿಸುವಿಕೆಯ ಅಗತ್ಯವನ್ನು ಪೂರೈಸುತ್ತವೆ ನಂತರ ವಿರಾಮದ ಅವಶ್ಯಕತೆಯಿದೆ ಆದ್ದರಿಂದ ಇಲ್ಲಿ ಅಗತ್ಯವಿರುವ ಗುಣಗಳು ಕಲ್ಪನೆ ಶಾಂತಿ ಸ್ವಾಭಾವಿಕತೆ ಇತ್ಯಾದಿ ಮತ್ತು ಇರಬೇಕಾದ ವಿಷಯಗಳು ಆಟಗಳು ಪಕ್ಷಗಳು ಮನಸ್ಸಿನ ಶಾಂತಿ ಕ್ರಿಯೆಗಳು ದಿನದ ಕನಸು ನೆನಪಿಟ್ಟುಕೊಳ್ಳುವುದು ವಿಶ್ರಾಂತಿ ಪಡೆಯುವುದು ಮೋಜು ಮಾಡುವುದು ಸಂವಹನ ಸೆಟ್ಟಿಂಗ್ಗಳು ಭೂದೃಶ್ಯ ನಿಕಟ ಸ್ಥಳಗಳು ಸ್ಥಳಗಳು ಏಕಾಂಗಿಯಾಗಿರಬೇಕು ಮತ್ತು ಸೇವೆಗಳ ಪ್ರಕಾರಗಳು ಮನರಂಜನಾ ಸೇವೆಗಳಾಗಿವೆ ಆದ್ದರಿಂದ ಮನರಂಜನಾ ಸೇವೆಗಳು ವಿರಾಮದ ಅಗತ್ಯವನ್ನು ಪೂರೈಸುತ್ತವೆ ಆಗ ಸೃಷ್ಟಿಯ ಗುಣಗಳು ಕಲ್ಪನೆ ಧೈರ್ಯ ಸೃಜನಶೀಲತೆ ಮತ್ತು ಕುತೂಹಲ ಮತ್ತು ಹೊಂದಿರಬೇಕಾದ ವಿಷಯಗಳು ಸಾಮರ್ಥ್ಯ ಕೌಶಲ್ಯಗಳು ಕೃತಿಗಳು ಮತ್ತು ತಾಂತ್ರಿಕ ಕೃತಿಗಳು ಮತ್ತು ಸೃಷ್ಟಿಯ ತಂತ್ರಗಳು ಕ್ರಿಯೆಗಳು ಆವಿಷ್ಕರಿಸುವುದು ನಿರ್ಮಿಸುವುದು ವಿನ್ಯಾಸಗೊಳಿಸುವುದು ಕೆಲಸ ಮಾಡುವುದು ಸಂಯೋಜಿಸುವುದು ಮತ್ತು ವ್ಯಾಖ್ಯಾನಿಸುವುದು ಮತ್ತು ಸಂವಹನ ಸೆಟ್ಟಿಂಗ್ ಸ್ಥಳಗಳು ಅಭಿವ್ಯಕ್ತಿ ಕಾರ್ಯಾಗಾರ ಪ್ರೇಕ್ಷಕರು ಮತ್ತು ಸೇವೆಗಳ ಪ್ರಕಾರಗಳು ಸ್ವಯಂ ಸೇವೆಯಾಗಿದೆ ಆದ್ದರಿಂದ ಸ್ವಯಂ ಸೇವೆಯು ಜನರ ಸೃಷ್ಟಿಯ ಅಗತ್ಯವನ್ನು ಪೂರೈಸುತ್ತದೆ ನಂತರ ಗುರುತಿನ ಅವಶ್ಯಕತೆ ಸ್ವಾಭಾವಿಕತೆ ಸ್ವಾಭಿಮಾನ ಮತ್ತು ಸ್ಥಿರತೆ ಭಾಷೆ ಧರ್ಮಗಳು ಕೆಲಸಸಂಪ್ರದಾಯಗಳು ಮೌಲ್ಯಗಳು ಮತ್ತು ರೂಢಿಗಳು ಇವೆ ಕ್ರಿಯೆಗಳು ತಮ್ಮನ್ನು ತಿಳಿದುಕೊಳ್ಳುವುದು ಬೆಳೆಯುವುದು ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದು ಸಂವಹನ ಸೆಟ್ಟಿಂಗ್ಗಳು ಒಬ್ಬರಿಗೆ ಸೇರಿದ ಸ್ಥಳಗಳು ಮತ್ತು ದೈನಂದಿನ ಸೆಟ್ಟಿಂಗ್ಗಳು ಮತ್ತು ಲ್ಯಾಬ್ಗಳು ಸಂಘಗಳು ಪ್ರಾರ್ಥನೆ ಸೇವೆಗಳಂತಹ ಸೇವೆಗಳು ಅವು ಜನರಿಗೆ ಗುರುತಿನ ಪ್ರಜ್ಞೆಯನ್ನು ನೀಡುತ್ತವೆ ಮತ್ತು ವ್ಯಕ್ತಿ ಅಥವಾ ಗ್ರಾಹಕರ ಗುರುತಿನ ಅಗತ್ಯವನ್ನು ಪೂರೈಸುತ್ತವೆ ನಂತರ ಸ್ವಾತಂತ್ರ್ಯದ ಅಗತ್ಯತೆ ಬರುತ್ತದೆ ಆದ್ದರಿಂದ ಸ್ವಾತಂತ್ರ್ಯದ ಅಗತ್ಯವು ಸ್ವಾಯತ್ತತೆ ಉತ್ಸಾಹ ಸ್ವಾಭಿಮಾನ ಮುಕ್ತ ಮನಸ್ಸು ಇತ್ಯಾದಿ ಗುಣಗಳನ್ನು ಹೊಂದಿದೆ ಹೊಂದಿರಬೇಕಾದ ವಿಷಯಗಳು ಸಮಾನ ಹಕ್ಕುಗಳು ಕ್ರಿಯೆಗಳು ಭಿನ್ನಾಭಿಪ್ರಾಯ ಆಯ್ಕೆ ಅಪಾಯವನ್ನು ತೆಗೆದುಕೊಳ್ಳುವುದು ಜಾಗೃತಿ ಮೂಡಿಸುವುದು ಇತ್ಯಾದಿ ಸಂವಹನ ಸೆಟ್ಟಿಂಗ್ಗಳು ಎಲ್ಲಿಯಾದರೂ ಇರಬಹುದು ಏಕೆಂದರೆ ಸ್ವಾತಂತ್ರ್ಯದ ಅವಶ್ಯಕತೆ ಎಲ್ಲಿಯಾದರೂ ಬರಬಹುದು ಮತ್ತು ಸೇವೆಗಳ ಪ್ರಕಾರಗಳು ಇದು ನ್ಯಾಯ ಮತ್ತು ಜಾರಿ ಸೇವೆಗಳಲ್ಲಿ ಸ್ವಾತಂತ್ರ್ಯದ ಅಗತ್ಯವನ್ನು ಪೂರೈಸುತ್ತದೆ ಆದ್ದರಿಂದ 1991 ರಲ್ಲಿ ಮ್ಯಾನ್ಫ್ರೆಡ್ ಮ್ಯಾಕ್ಸ್ ನೀಫ್ ಬರೆದಂತೆ ಈ 9 ಮೂಲಭೂತ ಮಾನವ ಅಗತ್ಯಗಳನ್ನು ಪೂರೈಸಲು ಅಗತ್ಯವಿರುವ ವಿವಿಧ ರೀತಿಯ ಸೇವೆಗಳನ್ನು ನಾವು ನೋಡಿದ್ದೇವೆ ಆದ್ದರಿಂದ ಗ್ರಾಹಕರು ಆ ಸೇವೆಯನ್ನು ಪಡೆಯಲು ಏನನ್ನಾದರೂ ಪಾವತಿಸಬೇಕಾದ ವೃತ್ತಿಪರ ಸೇವೆಗಳು ಮತ್ತು ಇವುಗಳು ಬಹಳ ಗುಣಮಟ್ಟದ ಸೇವೆಗಳಾಗಿವೆ ನಂತರ ಲಾಭರಹಿತ ಸೇವೆಗಳಿವೆ ಆದ್ದರಿಂದ ರೆಸ್ಟೋರೆಂಟ್ ಸೇವೆ ಅಥವಾ ಹೋಟೆಲ್ ಸೇವೆ ಅಥವಾ ಫಾಸ್ಟ್ ಫುಡ್ ಸೇವೆಯಂತಹ ಸೇವೆಗಳು ಅವರು ಸೇವೆಯಿಂದ ಲಾಭ ಗಳಿಸಲು ಬಯಸುತ್ತವೆ ಅವರು ಸ್ಥಾಪಿಸಿದ ಸೇವಾ ವ್ಯವಹಾರವನ್ನು ತಲುಪಿಸುತ್ತಾರೆ ಮತ್ತು ಎನ್ಜಿಒ ಗಳಂತಹ ಸರ್ಕಾರೇತರ ಸಂಸ್ಥೆಯ ಸೇವೆಗಳಂತಹ ಲಾಭದಾಯಕ ಸೇವೆಗಳಿಲ್ಲ ಆದ್ದರಿಂದ ಅವು ಲಾಭದ ಸೇವೆಗಳನ್ನು ಒದಗಿಸುವುದಿಲ್ಲ ನಂತರ ಅತ್ಯಾಧುನಿಕ ಮತ್ತು ಹೈ ಟಚ್ ಸೇವೆಗಳಿವೆ ಆದ್ದರಿಂದ ಸ್ವಯಂಚಾಲಿತ ಟೆಲ್ಲರ್ ಯಂತ್ರದಂತೆ ಅವರು ಅತ್ಯಾಧುನಿಕ ಸೇವೆಗಳನ್ನು ಒದಗಿಸಿದ ಎಟಿಎಂಗಳು ಆದರೆ ಹೈ ಟಚ್ ಸೇವೆಗಳುತಮ್ಮ ಗ್ರಾಹಕರಾದ ಜನರು ಒದಗಿಸುವ ಸೇವೆಗಳು ತದನಂತರ ಗ್ರಾಹಕ ಸೇವೆ ಅಥವಾ ಮಾರಾಟದ ನಂತರದ ಸೇವೆಗಳಿವೆ ಆದ್ದರಿಂದ ಗ್ರಾಹಕ ಸೇವೆಯನ್ನು ಗ್ರಾಹಕರಿಗೆ ಒದಗಿಸಲಾಗುತ್ತದೆ ಉದಾಹರಣೆಗೆ ಗ್ರಾಹಕ ಸೇವೆಯನ್ನು ಗ್ರಾಹಕರಿಗೆ ನಿರ್ದಿಷ್ಟ ಸೇವೆಯನ್ನು ಖರೀದಿಸುವ ಅಥವಾ ನಿರ್ದಿಷ್ಟ ಉತ್ಪನ್ನವನ್ನು ಖರೀದಿಸುವ ಸಂಪೂರ್ಣ ಪ್ರಕ್ರಿಯೆಯ ಭಾಗವಾಗಿ ಒದಗಿಸಲಾಗುತ್ತದೆ ಆದರೆ ಮಾರಾಟದ ಸೇವೆಯ ನಂತರದ ಗ್ರಾಹಕರು ನಿರ್ದಿಷ್ಟ ಉತ್ಪನ್ನ ಅಥವಾ ಸೇವೆಯನ್ನು ಖರೀದಿಸಿದ ನಂತರ ಗ್ರಾಹಕರಿಗೆ ಒದಗಿಸುವ ಸೇವೆಗಳು ಆದ್ದರಿಂದ ಗ್ರಾಹಕ ಸೇವೆಗಳು ಉತ್ಪನ್ನದ ಅವಧಿಯುದ್ದಕ್ಕೂ ಗ್ರಾಹಕರೊಂದಿಗೆ ಉತ್ಪನ್ನದ ಅವಧಿಯುದ್ದಕ್ಕೂ ಒದಗಿಸಲಾದ ಸೇವೆಗಳಾಗಿವೆ ಆದರೆ ಗ್ರಾಹಕರಿಂದ ಉತ್ಪನ್ನವನ್ನು ಖರೀದಿಸಿದ ನಂತರ ಮಾರಾಟ ಸೇವೆಗಳು ಒದಗಿಸಿದ ನಂತರ ಆಗಿವೆ ಆದ್ದರಿಂದ ಈ ಕೆಲವು ಉಪನ್ಯಾಸಗಳು ಈ ಉಪನ್ಯಾಸದುದ್ದಕ್ಕೂ ನಾನು ಬಳಕೆಮಾಡಿದ್ದೇನೆ ನೀವು ಅದರ ಮೂಲಕ ಹೋಗಬಹುದು ಮತ್ತು ಸೇವೆಗಳ ಮಾರ್ಕೆಟಿಂಗ್ ನ ಈ ಅಧಿವೇಶನವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಇದು ಸಹಾಯ ಮಾಡುತ್ತದೆ ಎಂದು ನಾನು ಭಾವಿಸುತ್ತೇನೆ ಧನ್ಯವಾದಗಳು